ಹಲೋ ನಾನು ಕಾನ್ಪುರದ ಐಐಟಿಯಿಂದ ಜಯಂತ ಚಟರ್ಜಿ ಮತ್ತು ವ್ಯವಸ್ಥಾಪಕ ಸೇವೆಗಳ ಬಗ್ಗೆ ಮತ್ತು ಇಂದಿನ ಪ್ರಪಂಚದ ಸಮಕಾಲೀನ ಸಮಸ್ಯೆಗಳ ಬಗ್ಗೆ ಮತ್ತು ಎಲ್ಲಾ ವ್ಯವಹಾರಗಳಿಗೆ ತತ್ವಶಾಸ್ತ್ರವಾಗಿ ಸೇವೆಯ ಹೊಸ ಮಾದರಿಯ ಬಗ್ಗೆ ನಿಮ್ಮೊಂದಿಗೆ ಚರ್ಚಿಸುತ್ತಿದ್ದೇನೆ ಕೊನೆಯ ತರಗತಿಯಲ್ಲಿ ಸೇವೆಯ ವ್ಯವಹಾರದ ಸಮಸ್ಯೆಗಳು ಅಥವಾ ಸವಾಲುಗಳ ಬಗ್ಗೆ ನಾವು ಚರ್ಚಿಸುತ್ತಿದ್ದೇವೆ ಸೇವೆಯ ಅಮೂರ್ತ ಸ್ವಭಾವದ ಕಾರಣದಿಂದಾಗಿ ಅದೇ ಸೇವಾ ನಿದರ್ಶನಕ್ಕೆ ಗ್ರಾಹಕರ ಪ್ರತಿಕ್ರಿಯೆಯ ವೈವಿಧ್ಯತೆ ಮತ್ತು ಬೇರ್ಪಡಿಸಲಾಗದಿರುವಿಕೆ ಮತ್ತು ಪೆರಿಶಬಿಲಿಟಿ ಸಮಸ್ಯೆಗಳ ಕಾರಣ ಆಗಿದೆ ನಾವು ಕೊನೆಯ ತರಗತಿಯಲ್ಲಿ ಚರ್ಚಿಸಿದಂತೆ ಸವಾಲುಗಳ ಸ್ವರೂಪ ಮತ್ತು ನಮ್ಮಲ್ಲಿರುವ ಪ್ರಮುಖ ಗುರಿಯೆಂದರೆ ಸ್ಪರ್ಶ ಬಿಂದುಗಳ ಸರಣಿಯ ಮೂಲಕ ಮತ್ತು ಸೇವಾ ಹರಿವಿನ ಬಗ್ಗೆ ನಮ್ಮ ತಿಳುವಳಿಕೆಯ ಮೂಲಕ ಒಂದು ರೀತಿಯಲ್ಲಿ ರಚಿಸುವುದು ಅನುಭವದ ಕೊನೆಯಲ್ಲಿ ದೀರ್ಘಕಾಲದ ಭಾವನೆ ಅದು ಸೇವೆಯ ಒಳ್ಳೆಯತನದ ಬಗ್ಗೆ ಇತರರೊಂದಿಗೆ ಮಾತನಾಡಲು ನಮಗೆ ಪ್ರೇರಣೆ ನೀಡುತ್ತದೆ ಆ ಉಲ್ಲೇಖ ಆ ವಕಾಲತ್ತು ಒಂದು ಕಡೆ ಖಾತ್ರಿಗೊಳಿಸುತ್ತದೆ ಅದೇ ಗ್ರಾಹಕರಿಂದ ವ್ಯವಹಾರವನ್ನು ಪುನರಾವರ್ತಿಸಿ ಸೇವಾ ವ್ಯವಹಾರದಲ್ಲಿ ಬಹಳ ಮುಖ್ಯವಾಗಿದೆ ಏಕೆಂದರೆ ಸೇವಾ ವ್ಯವಹಾರವು ಇತರ ಕೆಲವು ದೊಡ್ಡ ಪ್ರಮಾಣದ ಉತ್ಪಾದನಾ ವ್ಯವಹಾರಗಳಿಗಿಂತ ಹೆಚ್ಚು ಸ್ಪರ್ಧಾತ್ಮಕವಾಗಿದೆ ಏಕೆಂದರೆ ಸೇವಾ ವ್ಯವಹಾರದಲ್ಲಿನ ಪ್ರವೇಶ ತಡೆಗೋಡೆ ಸಾಮಾನ್ಯವಾಗಿ ಕಡಿಮೆ ಮತ್ತು ಒಂದು ಸೇವಾ ವ್ಯವಹಾರದಲ್ಲಿ ಒಳ್ಳೆಯದನ್ನು ತ್ವರಿತವಾಗಿ ಅನುಕರಿಸಬಹುದು ಆದ್ದರಿಂದ ಅಂತಿಮವಾಗಿ ಇದು ಸೇವಾ ಗ್ರಾಹಕರ ಸಕಾರಾತ್ಮಕ ಅನುಭವದ ಪ್ರಾಮಾಣಿಕತೆಯಾಗಿದೆ ಇದು ಅಸ್ಪಷ್ಟತೆ ಮತ್ತು ವೈವಿಧ್ಯತೆಯ ಸವಾಲನ್ನು ನಿರ್ವಹಿಸುವ ಕೇಂದ್ರಬಿಂದುವಾಗಿದೆ ಆದ್ದರಿಂದ ನಾವು ನಮ್ಮ ಗ್ರಾಹಕರನ್ನು ನಮ್ಮ ವ್ಯಾಪಾರ ಪಾಲುದಾರರು ನಮ್ಮ ಸೇವಾ ಸಹ ರಚನೆಕಾರರನ್ನಾಗಿ ಪರಿವರ್ತಿಸಬಹುದು ಆದ್ದರಿಂದ ಐಹೆಚ್ಐಪಿ ಸವಾಲಿಗೆ ಈ ಪ್ರತಿಕ್ರಿಯೆಯಲ್ಲಿ ಎರಡು ಪ್ರಮುಖ ಅಂಶಗಳು ನಾವು ಟಚ್ ಪಾಯಿಂಟ್ಗಳಲ್ಲಿ ಸ್ಪಷ್ಟವಾದ ಸುಳಿವುಗಳನ್ನು ಒದಗಿಸಬೇಕಾಗಿದೆ ಇದು ಸೇವೆಯ ಕಾರ್ಯಕ್ಷಮತೆಯ ಬಗ್ಗೆ ಗ್ರಹಿಕೆಗಳ ಸರಣಿಯನ್ನು ಸೃಷ್ಟಿಸುತ್ತದೆ ಮತ್ತು ಗ್ರಾಹಕರಿಗೆ ಸೇವೆಯನ್ನು ತರುವ ಎಲ್ಲಾ ರೀತಿಯ ಸಂವಹನ ಉಪಕರಣಗಳು ಕಾರ್ಯವಿಧಾನ ನೌಕರರು ಮತ್ತು ಅವರ ಚಟುವಟಿಕೆಗಳಲ್ಲಿ ನಾವು ನಿರಂತರವಾಗಿ ಹೈಲೈಟ್ ಮಾಡುತ್ತೇವೆ ವೃತ್ತಿಪರತೆ ಗುಣಮಟ್ಟಕ್ಕೆ ಅಂಟಿಕೊಳ್ಳುವುದು ಗ್ರಾಹಕರ ಕಲ್ಯಾಣದಲ್ಲಿನ ಆಳವಾದ ನಂಬಿಕೆಯನ್ನು ಚಿತ್ರಿಸುವ ಮೂಲಕ ಟಚ್ ಪಾಯಿಂಟ್ಗಳ ಮೂಲಕ ಮತ್ತು ಸೇವಾ ಹರಿವಿನ ಮೂಲಕ ನಾವು ಇವುಗಳನ್ನು ನಿರಂತರವಾಗಿ ಪ್ರಕ್ಷೇಪಿಸಲು ಸಾಧ್ಯವಾಗುತ್ತದೆ ಸೇವೆಯ ಸಮಯದಲ್ಲಿ ಆ ಸಕಾರಾತ್ಮಕ ಗ್ರಹಿಕೆ ಇರುತ್ತದೆ ಆದ್ದರಿಂದ ನಿಸ್ಸಂಶಯವಾಗಿ ನೀವು ಮುಂಚೂಣಿಯ ಸಿಬ್ಬಂದಿಗಳನ್ನು ಟಚ್ ಪಾಯಿಂಟ್ ಸಿಬ್ಬಂದಿಯನ್ನು ನೋಡುವಂತೆ ಅವರು ಸತ್ಯದ ಕ್ಷಣಗಳ ಉಸ್ತುವಾರಿಗಳಾಗಿದ್ದಾರೆ ಅಲ್ಲಿ ಗ್ರಾಹಕರು ಆ ಸೇವೆಯ ಗುಣಮಟ್ಟದ ಬಗ್ಗೆ ಅನಿಸಿಕೆಗಳನ್ನು ರಚಿಸುತ್ತಾರೆ ಆದ್ದರಿಂದ ಹೆಚ್ಚಿನ ಉನ್ನತ ಸಂಪರ್ಕ ಸೇವೆಗಳಲ್ಲಿ ಶಿಕ್ಷಣದಂತಹ ಸಲಹಾ ನಾಲ್ಕು ನಕ್ಷತ್ರ ಪಂಚತಾರಾ ಹೋಟೆಲ್ ನರ್ಸಿಂಗ್ ಹೋಮ್ ಅಥವಾ ಇತರ ಆರೋಗ್ಯ ಸೌಲಭ್ಯಗಳಂತೆ ಪ್ರಾಥಮಿಕ ರಾಯಭಾರಿಗಳಲ್ಲಿನ ಸೇವಾ ಸಿಬ್ಬಂದಿ ಸಂದೇಶ ಕನ್ವೇಯರ್ಗಳು ಅನಿಸಿಕೆ ಸೃಷ್ಟಿಕರ್ತರು ಇದು ಸ್ಪರ್ಶಿಸುತ್ತದೆ ಮತ್ತು ಇದು ಅಸ್ಪಷ್ಟವಾಗಿದೆ ಟಚ್ ಪಾಯಿಂಟ್ನ ವೈಯಕ್ತೀಕರಣವು ಒಂದು ಆಳವಾದ ವಿಷಯವಾಗಿದೆ ಸೇವಾ ಪೂರೈಕೆದಾರರು ಸಹ ಮಾನವರು ಎಂದು ಅವರು ಮೊದಲ ವಾರದಲ್ಲಿ ನಮ್ಮ ಅವಲೋಕನ ಅವಧಿಗಳಲ್ಲಿ ಸಂಕ್ಷಿಪ್ತವಾಗಿ ಚರ್ಚಿಸಿದ್ದೇವೆ ಅವರಿಗೆ ವಿಭಿನ್ನ ದಿನಗಳ ದುಃಖಗಳು ಮತ್ತು ಸಂತೋಷಗಳಿವೆ ಅವರು ವಿಭಿನ್ನ ಹಂತಗಳಲ್ಲಿ ಸಂತೋಷ ಮತ್ತು ದುಃಖಿತರಾಗಿದ್ದಾರೆ ಆದರೆ ನಾವು ಸಕಾರಾತ್ಮಕ ಸಿಬ್ಬಂದಿ ಸೇವಾ ವಿಧಾನವನ್ನು ಬಯಸುತ್ತೇವೆ ಆಂತರಿಕವಾಗಿ ಅವರು ಗೊಂದಲಕ್ಕೊಳಗಾಗಬಹುದು ಇದಕ್ಕಾಗಿ ನಮಗೆ ವಿಶೇಷ ತರಬೇತಿಗಳು ವಿಶೇಷ ಗಮನಗಳು ವಿಶೇಷ ಸಂಸ್ಥೆ ವ್ಯವಸ್ಥೆಗಳು ರಚನೆಗಳು ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗಳು ಬೇಕಾಗುತ್ತವೆ ಹೆಚ್ಚಿನ ಸಂಪರ್ಕವಿಲ್ಲದ ಸೇವೆಗಳ ಸಂದರ್ಭದಲ್ಲಿ ತೆರೆಮರೆಯಲ್ಲಿ ಬಹಳಷ್ಟು ಸಂಗತಿಗಳು ನಡೆಯುತ್ತಿವೆ ಉದಾಹರಣೆಗೆ ನೀವು ಕೊರಿಯರ್ ಕಂಪನಿಗೆ ಒಂದು ಪ್ಯಾಕೆಟ್ ಅನ್ನು 24 ಗಂಟೆಗಳ ಅಥವಾ 48 ಗಂಟೆಗಳ ಒಳಗೆ ನಿರ್ಣಾಯಕ ಸಮಯದಲ್ಲಿ ಯಾರಿಗಾದರೂ ತಲುಪಿಸಬೇಕಾದರೆ ಆ ನಿರೀಕ್ಷೆ ಅಥವಾ ನಿರೀಕ್ಷೆಯು ಆತಂಕ ಮತ್ತು ಅನಿಶ್ಚಿತತೆಯಿಂದ ಕೂಡಿದೆ ಮತ್ತು ಅದು ಸರಿಯಾದ ಸಮಯದಲ್ಲಿ ಸರಿಯಾದ ವಿತರಣೆಯಾಗಿರಬೇಕು ಇದು ಟೆಂಡರ್ ಡಾಕ್ಯುಮೆಂಟ್ ಆಗಿರಬಹುದು ಇದು ಅರ್ಜಿ ನಮೂನೆಯಾಗಿರಬಹುದು ಇದು ಕೆಲವು ವಿಷಯಗಳಿಗೆ ಅಧಿಕಾರಿಗಳಿಗೆ ಘೋಷಣೆಯಾಗಿರಬಹುದು ಈ ಎಲ್ಲಾ ಸಂದರ್ಭಗಳಲ್ಲಿ ಇದು ಸಮಯ ನಿರ್ಣಾಯಕವಾಗಿದೆ ಮತ್ತು ಪ್ರಕ್ರಿಯೆಯ ಸಮಯದಲ್ಲಿ ಸೇವೆ ಪೂರ್ಣಗೊಳ್ಳುವವರೆಗೆ ಅದು ಸಮಯಕ್ಕೆ ಸರಿಯಾಗಿ ನಡೆಯುತ್ತಿದೆ ಅದು ನಮಗೆ ತಿಳಿದಿಲ್ಲ ಹೆಚ್ಚಿನ ಮಾಹಿತಿ ಸಾಕಷ್ಟು ಪ್ರಕ್ರಿಯೆಗಳು ಹಿಂದಿನ ನೆಲದಲ್ಲಿ ನಡೆಯುತ್ತಿರುವ ಸಂಗತಿಗಳು ನೀವು ಗ್ರಾಹಕರೊಂದಿಗೆ ಹಂಚಿಕೊಳ್ಳಬೇಕು ಈ ಪ್ರಜ್ಞಾಪೂರ್ವಕ ಅನಿಶ್ಚಿತತೆಯಿಂದಾಗಿ ಅಮೂರ್ತ ಕ್ಷಣಗಳು ತುಂಬಿವೆ ಆದ್ದರಿಂದ ಎಲ್ಲ ಕೊರಿಯರ್ ಕಂಪನಿಗಳು ಇವೆ ನಿಮಗೆ ಟ್ರ್ಯಾಕಿಂಗ್ ಸೌಲಭ್ಯವನ್ನು ಒದಗಿಸುತ್ತದೆ ಕೆಲವರು ಈ ಸೌಲಭ್ಯವನ್ನು ಇತರರಿಗಿಂತ ಉತ್ತಮವಾಗಿ ಒದಗಿಸುತ್ತಾರೆ ಅಲ್ಲಿ ನಿಮ್ಮ ಪ್ಯಾಕೇಜ್ ಎಲ್ಲಿದೆ ಎಂದು ಗಂಟೆಯಿಂದ ಗಂಟೆಗೆ ತಿಳಿಯಬಹುದು ಕೆಲವೊಮ್ಮೆ ಸೇವೆಗಳು ಇವೆ ಅವುಗಳು ನಿಮಗೆ ಪೂರ್ವಭಾವಿ ಸಂದೇಶಗಳನ್ನು ನೀಡುತ್ತವೆ ಮತ್ತು ಇವೆಲ್ಲವೂ ಆಗುವಂತೆ ಮಾಡುತ್ತದೆ ಆಂತರಿಕವಾಗಿ ನಿಮ್ಮ ಜನರಿಗೆ ಸೇವಾ ಸಿಬ್ಬಂದಿಗೆ ಆಂತರಿಕ ಮಾರ್ಕೆಟಿಂಗ್ ಸಂದೇಶಗಳ ನಿರಂತರ ಹರಿವು ಸಹ ಮುಖ್ಯವಾಗಿದೆ ಆದ್ದರಿಂದ ಗ್ರಾಹಕರೊಂದಿಗೆ ಬಾಹ್ಯವಾಗಿ ವಿಶ್ವಾಸವನ್ನು ಸೃಷ್ಟಿಸುವುದು ಗ್ರಾಹಕರೊಂದಿಗೆ ಬಾಹ್ಯವಾಗಿ ಉತ್ತಮ ಭಾವನೆ ಮೂಡಿಸುವುದು ಆಶ್ವಾಸನೆ ಸೃಷ್ಟಿಸುವುದು ಕೊರಿಯರ್ ಕಂಪನಿಯಾಗಿ ಸೇವಾ ಪೂರೈಕೆದಾರರಾಗಿ ನಿಮ್ಮ ವಿಶ್ವಾಸಾರ್ಹತೆಯ ಬಗ್ಗೆ ಗ್ರಾಹಕರ ಮನಸ್ಸಿನಲ್ಲಿ ವಿಶ್ವಾಸವನ್ನು ಸೃಷ್ಟಿಸುವುದು ನಿಮ್ಮ ಜನರನ್ನು ಸಂತೋಷಪಡಿಸುವ ಪ್ರಕ್ರಿಯೆಗಳು ನಿಮ್ಮ ಸೇವಾ ಸಿಬ್ಬಂದಿಯನ್ನು ನವೀಕೃತವಾಗಿರಿಸಿಕೊಳ್ಳುವ ಪ್ರಕ್ರಿಯೆಗಳು ನೀವು ಹೇಗೆ ವ್ಯವಹಾರ ಮಾಡುತ್ತಿದ್ದೀರಿ ಮತ್ತು ಅವರು ಹೇಗೆ ಕೊಡುಗೆ ನೀಡುತ್ತಿದ್ದಾರೆ ಎಂಬುದರ ಕುರಿತು ನಿಮ್ಮ ಸೇವಾ ಸಿಬ್ಬಂದಿಗೆ ಮಾಹಿತಿ ನೀಡುವುದು ಬಹಳ ಮುಖ್ಯ ಆದ್ದರಿಂದ ನಾವು ಹಿಂದಿನ ತರಗತಿಗಳಲ್ಲಿ ಚರ್ಚಿಸಿದ ತ್ರಿಕೋನವನ್ನು ಸಮತೋಲನಗೊಳಿಸುವ ಅಗತ್ಯತೆ ಒಂದು ಕಡೆ ಬಾಹ್ಯ ಮಾರ್ಕೆಟಿಂಗ್ ಸ್ಪರ್ಶ ಬಿಂದುಗಳು ಮತ್ತು ಸೇವಾ ಹರಿವನ್ನು ನಿರ್ವಹಿಸುತ್ತದೆ ಮತ್ತು ಇನ್ನೊಂದು ಬದಿಯಲ್ಲಿ ಆಂತರಿಕ ಮಾರ್ಕೆಟಿಂಗ್ ನಿಮ್ಮ ಪ್ರತಿಕ್ರಿಯೆ ಮಾಹಿತಿ ಗ್ರಾಹಕರ ಪ್ರತಿಕ್ರಿಯೆಯ ಹರಿವನ್ನು ನಿರಂತರವಾಗಿ ನಿರ್ವಹಿಸುತ್ತದೆ ಸ್ವಂತ ಜನರು ಮತ್ತು ಅತ್ಯುತ್ತಮ ಸೇವೆಗೆ ಅಗತ್ಯವಾದ ಪಾಲುದಾರಿಕೆಯನ್ನು ರಚಿಸಲು ಗ್ರಾಹಕ ಮತ್ತು ಸೇವಾ ನೌಕರರ ನಡುವಿನ ಅಂತರವನ್ನು ಕಡಿಮೆ ಮಾಡಬೇಕು ಉತ್ಪಾದನೆಯಲ್ಲಿ ಈ ಗ್ರಾಹಕರ ಪಾಲ್ಗೊಳ್ಳುವಿಕೆಯನ್ನು ನಾವು ನಂತರ ಹೆಚ್ಚು ವಿವರವಾಗಿ ಚರ್ಚಿಸುತ್ತೇವೆ ಆದರೆ ಈ ಸಮಯದಲ್ಲಿ ಗ್ರಾಹಕರು ಸೇವೆಯನ್ನು ಉತ್ತಮಗೊಳಿಸುವಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾರೆ ಎಂದು ಹಾದುಹೋಗುವಲ್ಲಿ ಮಾತ್ರ ನಾನು ನಮೂದಿಸಲು ಬಯಸುತ್ತೇನೆ ನಂತರ ಅವನು ಅಥವಾ ಅವಳು ಅಂತಿಮ ಕಾರ್ಯಕ್ಷಮತೆಯನ್ನು ಉತ್ತಮವಾಗಿ ತಯಾರಿಸಲು ಮಾಹಿತಿ ಮತ್ತು ಸಂಪನ್ಮೂಲಗಳನ್ನು ಪಡೆಯುವುದರಿಂದ ಅವನು ಅಥವಾ ಅವಳು ಸೇವೆಯು ಉತ್ತಮವಾಗಿ ಸಾಗುವ ಸಮಾನ ಪಾಲನ್ನು ಹೊಂದಿದ್ದಾರೆ ನೀವು ಅವರ ಭಾಗವಹಿಸುವಿಕೆಯನ್ನು ಜ್ಞಾನದೊಂದಿಗೆ ಮಾಹಿತಿಯೊಂದಿಗೆ ಸಕ್ರಿಯಗೊಳಿಸಿದರೆ ಅವರ ಉತ್ಸಾಹವು ನಿಮ್ಮ ಪ್ರತಿಕ್ರಿಯೆ ಕಾರ್ಯವಿಧಾನದಿಂದ ಬೆಂಬಲಿತವಾಗಿದೆ ನಂತರ ಇಡೀ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ ಉದಾಹರಣೆಗೆ ಈ ದಿನಗಳಲ್ಲಿ ಅನೇಕ ದಂತವೈದ್ಯರ ಕೋಣೆಗಳಲ್ಲಿ ಶಸ್ತ್ರಚಿಕಿತ್ಸೆಯ ಸ್ವರೂಪವನ್ನು ವಿವರಿಸಲು ಸಾಕಷ್ಟು ಆಡಿಯೊ ದೃಶ್ಯ ಮಾಹಿತಿಯನ್ನು ಒದಗಿಸಲಾಗಿದೆ ವ್ಯಕ್ತಿಯು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಥವಾ ಹಲ್ಲುಗಳ ಕ್ಯಾಪಿಂಗ್ ಅಥವಾ ಇನ್ನಿತರ ವಿಧಾನಗಳ ಮೂಲಕ ಹೋಗಲಿದ್ದಾರೆ ಆ ಜ್ಞಾನ ವಿನಿಮಯದಲ್ಲಿ ರೋಗಿಯ ಆತಂಕದ ಮಟ್ಟವು ಕಡಿಮೆಯಾಗುತ್ತದೆ ಮತ್ತು ರೋಗಿಯು ಶಾಂತನಾಗಿರುತ್ತಾನೆ ಮತ್ತು ಒಟ್ಟಾರೆಯಾಗಿ ಕಾರ್ಯವಿಧಾನವು ಹೆಚ್ಚು ಉತ್ತಮವಾಗಿರುತ್ತದೆ ಆದ್ದರಿಂದ ನೀವು ಇಲ್ಲಿ ನೋಡುವಂತೆ ಸೇವಾ ಪೂರೈಕೆದಾರ ಮತ್ತು ಸೇವಾ ಗ್ರಾಹಕರ ನಡುವಿನ ಉತ್ತಮ ಜ್ಞಾನ ವಿನಿಮಯ ಅವುಗಳಲ್ಲಿ ಕೆಲವು ಸ್ವಯಂಚಾಲಿತವಾಗಬಹುದು ಅವುಗಳಲ್ಲಿ ಕೆಲವು ಸ್ವಯಂ ಸೇವಾ ತಂತ್ರಜ್ಞಾನ ಚಾಲಿತವಾಗಬಹುದು ಅಂತಿಮವಾಗಿ ಉತ್ತಮ ಫಲಿತಾಂಶವನ್ನು ಸೃಷ್ಟಿಸಬಹುದು ಮತ್ತು ಸಹಜವಾಗಿ ಹೊಸದು ಸೇವೆಗಳ ಆಯಾಮವನ್ನು ಈ ದಿನಗಳಲ್ಲಿ ಹೆಚ್ಚಾಗಿ ರಚಿಸಲಾಗುತ್ತದೆ ಉದಾಹರಣೆಗೆ ನೀವು ಜಿಮ್ನಲ್ಲಿನ ಇಂದಿನ ಕಾರ್ಯವನ್ನು ಅಥವಾ ಜಿಮ್ನಲ್ಲಿನ ಕಾರ್ಯಾಚರಣೆಯ ಕಾರ್ಯವಿಧಾನವನ್ನು ಹೋಲಿಸಿದರೆ ಅದು ಒಂದು ರೀತಿಯ ಸೇವೆಯಾಗಿದೆ ಮತ್ತು ಈಗ ಹೆಚ್ಚು ಹೆಚ್ಚು ಬೇಡಿಕೆಯಿದೆ ಆದ್ದರಿಂದ ಕೆಲವು ಉಪಕರಣಗಳನ್ನು ಇರಿಸಲಾಗಿರುವ ಮತ್ತು ಕೆಲವು ಕಾರ್ಯವಿಧಾನಗಳನ್ನು ನಿರ್ವಹಿಸಬಹುದಾದ ಜಿಮ್ನ ಬಗ್ಗೆ ಯೋಚಿಸುವ ಬದಲು ನೀವು ಗ್ರಾಹಕರ ಕ್ಷೇಮವನ್ನು ಉತ್ಪಾದಿಸುವ ಅಗತ್ಯದಲ್ಲಿ ಭಾಗವಹಿಸಿದರೆ ಮತ್ತು ಜಿಮ್ ಗ್ರಾಹಕರಿಗೆ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಕ್ಯಾಲೊರಿಗಳ ಸಂಖ್ಯೆಯ ಬಗ್ಗೆ ಮಾಹಿತಿ ಹರಿವನ್ನು ರಚಿಸಿದರೆ ಇಂಚುಗಳ ಸಂಖ್ಯೆ ಕಿಲೋಗ್ರಾಂಗಳ ಸಂಖ್ಯೆ ಪಾರ್ಶ್ವವಾಯುಗಳ ಸಂಖ್ಯೆ ನೀವು ಭಾಗಿಯಾಗಿರುವ ಗ್ರಾಹಕರನ್ನು ಜ್ಞಾನವುಳ್ಳ ಗ್ರಾಹಕರನ್ನು ರಚಿಸಬಹುದು ಅವರು ಎಲ್ಲ ಸಂಭವನೀಯತೆಗಳಲ್ಲಿ ಹೆಚ್ಚು ತೃಪ್ತಿಕರ ಗ್ರಾಹಕರಾಗುತ್ತಾರೆ ಈ ಟಚ್ ಪಾಯಿಂಟ್ಗಳು ಮತ್ತು ಹೂವಿನ ತಿಳುವಳಿಕೆಯು ಸೇವೆಯ ಇತರ ಎರಡು ಸವಾಲುಗಳನ್ನು ಎದುರಿಸಲು ಸಹ ಮುಖ್ಯವಾಗಿದೆ ಇದು ಪ್ರಸರಣಕ್ಕಾಗಿ ಪರ್ಯಾಯ ಚಾನಲ್ಗಳನ್ನು ರಚಿಸುವ ಮೂಲಕ ಈ ಬೇರ್ಪಡಿಸಲಾಗದಿರುವಿಕೆ ಮತ್ತು ನಾಶವಾಗುವುದು ಸಂಗೀತ ಪ್ರದರ್ಶನ ಸಂಗೀತ ಪುನರಾವರ್ತನೆ ಇದು ಹಾಳಾಗಬಲ್ಲ ಮತ್ತು ಹೆಚ್ಚು ಅಸ್ಪಷ್ಟವಾದವುಗಳಿಗೆ ಉತ್ತಮ ಉದಾಹರಣೆಯಾಗಿದೆ ಸ್ಟ್ರೀಮಿಂಗ್ ಸೇವೆ ಟೆಲಿಕಾಸ್ಟ್ ಸೇವೆ ಪ್ರಸಾರ ಸೇವೆ ನೈಜ ಕಾರ್ಯಕ್ಷಮತೆಗೆ ಸಮಾನಾಂತರವಾಗಿ ಚಲಿಸುವ ಮೂಲಕ ಸ್ಟ್ರೀಮಿಂಗ್ಗಾಗಿ ಟಿವಿಯ ಸೆಟಪ್ ಬಾಕ್ಸ್ನಲ್ಲಿ ರೆಕಾರ್ಡಿಂಗ್ ಮಾಡಲು ಅವಕಾಶಗಳನ್ನು ಒದಗಿಸುತ್ತದೆ ಅಥವಾ ನಂತರ ಯೂಟ್ಯೂಬ್ನಲ್ಲಿ ನೋಡುವ ಸಾಮರ್ಥ್ಯವನ್ನು ಒದಗಿಸುತ್ತದೆ ಇವೆಲ್ಲವೂ ನಾಶವಾಗುವಿಕೆಯನ್ನು ನಿರ್ವಹಿಸುವ ವಿಭಿನ್ನ ವಿಧಾನಗಳು ಮತ್ತು ಸಹಜವಾಗಿ ಬೇಡಿಕೆಯ ಉಕ್ಕಿ ಹರಿಯುವಿಕೆಯನ್ನು ನಿರ್ವಹಿಸಲು ಇವು ಕೆಲವು ರೀತಿಯ ಪ್ರಕ್ರಿಯೆಗಳನ್ನು ಬಳಸಬಹುದು ಆದ್ದರಿಂದ ಆಡಿಟೋರಿಯಂ ತುಂಬಿರುವುದರಿಂದ ಮತ್ತು ಜನರು ಹೊರಗೆ ನಿಂತಿದ್ದರಿಂದ ಒಪೇರಾ ಈಗ ಅನುಭವವಾಗದ ಕಾರಣ ಈ ದಿನಗಳಲ್ಲಿ ನೀವು ಒಪೇರಾ ಮನೆಯ ಹೊರಗೆ ದೈತ್ಯ ಪರದೆಯನ್ನು ರಚಿಸುತ್ತೀರಿ ಅಲ್ಲಿ ಟಿಕೆಟ್ ಖರೀದಿಸಲು ಸಾಧ್ಯವಾಗದ ಜನರು ಟಿಕೆಟ್ ಏಕೆಂದರೆ ಸಭಾಂಗಣವು ತುಂಬಿರುವುದರಿಂದ ಹೊರಗಿರುವ ಒಪೆರಾದ ಕೆಲವು ಭಾಗವನ್ನು ಅನುಭವಿಸಬಹುದು ಮತ್ತು ಪ್ರಕ್ರಿಯೆಯಲ್ಲಿ ನೀವು ಭವಿಷ್ಯದ ಗ್ರಾಹಕರನ್ನು ರಚಿಸಲು ಸಾಧ್ಯವಾಗುತ್ತದೆ ಮುಂದಿನ ಕಾರ್ಯಕ್ಷಮತೆಗಾಗಿ ವ್ಯಕ್ತಿಯು ಮುಂದಿನ ವಾರ ಹಿಂತಿರುಗಬಹುದು ಆದ್ದರಿಂದ ಇವು ಸಹಜವಾಗಿ ಕೆಲವು ಸಣ್ಣ ಉದಾಹರಣೆಗಳಾಗಿವೆ ನಾವು ಇದನ್ನು ನಂತರ ಹೆಚ್ಚು ವಿವರವಾಗಿ ತೆಗೆದುಕೊಳ್ಳುತ್ತೇವೆ ಮತ್ತು ಈ ಸಾಮರ್ಥ್ಯ ಮತ್ತು ಬೇಡಿಕೆಯ ಹೊಂದಾಣಿಕೆಯನ್ನು ನಾವು ಹೇಗೆ ನಿರ್ವಹಿಸುತ್ತೇವೆ ಬೇಡಿಕೆ ನಿರ್ವಹಣಾ ವ್ಯವಸ್ಥೆ ಸೇವಾ ನಿರ್ವಹಣೆಯಲ್ಲಿನ ಸಾಮರ್ಥ್ಯ ನಿರ್ವಹಣಾ ವ್ಯವಸ್ಥೆ ಹೆಚ್ಚು ವಿವರವಾಗಿ ನಾವು ಅದರಲ್ಲಿ ಚರ್ಚಿಸುತ್ತೇವೆ ಗ್ರಾಹಕರನ್ನು ಒಳಗೊಳ್ಳುವ ಮೂಲಕ ನಾವು ಅಮೂರ್ತತೆಯನ್ನು ಉತ್ತಮವಾಗಿ ನಿರ್ವಹಿಸುವುದು ಮಾತ್ರವಲ್ಲ ಗ್ರಾಹಕರಿಗೆ ಹೆಚ್ಚಿನ ಜ್ಞಾನ ಮತ್ತು ಇನ್ಪುಟ್ ನೀಡುವ ಬಗ್ಗೆ ತಿಳಿಸುವುದರ ಮೂಲಕ ಮಾತ್ರವಲ್ಲ ಸಂವಹನದ ಹರಿವನ್ನು ರಚಿಸುವ ಮೂಲಕ ನಾವು ಹೆಚ್ಚು ತಿಳುವಳಿಕೆಯುಳ್ಳ ಪಾಲ್ಗೊಳ್ಳುವವರನ್ನು ಹೆಚ್ಚು ತಿಳುವಳಿಕೆಯುಳ್ಳ ಕೋ ಪ್ರೊಡ್ಯೂಸರ್ ಅನ್ನು ರಚಿಸಬಹುದು ಸೇವೆಯ ಸಮಯದಲ್ಲಿ ಮತ್ತು ನಂತರ ನಿಮ್ಮ ಸೇವಾ ಸಿಬ್ಬಂದಿ ಮತ್ತು ಸೇವಾ ಗ್ರಾಹಕರು ಸೇವಾ ಪೂರೈಕೆದಾರರ ಮನಸ್ಸಿನಲ್ಲಿ ಮತ್ತು ಸೇವಾ ಗ್ರಾಹಕರ ಮನಸ್ಸಿನಲ್ಲಿ ನೀವು ಸಂತೋಷವನ್ನು ಉಂಟುಮಾಡಬಹುದು ಸೇವೆಯ ನಾಶವಾಗುವಂತಹ ಇತರ ಸವಾಲುಗಳನ್ನು ನಿರ್ವಹಿಸಲು ನೀವು ಅದೇ ತಂತ್ರಗಳನ್ನು ಅಥವಾ ಅದೇ ವಿಧಾನಗಳನ್ನು ಅಥವಾ ಅದೇ ಸೇವಾ ತತ್ವಶಾಸ್ತ್ರವನ್ನು ಸಹ ಬಳಸಬಹುದು ಈ ಅಸ್ಪಷ್ಟತೆಯ ಸಮಸ್ಯೆಯ ಸ್ವಲ್ಪ ಆಳವಾದ ಅಂತ್ಯಕ್ಕೆ ನಾವು ಹೋಗುತ್ತೇವೆ ಮತ್ತು ಇವುಗಳನ್ನು ಅಮೂರ್ತತೆ ಎಂದು ಕರೆಯಲಾಗುತ್ತದೆ ಅಮೂರ್ತತೆ ನೀವು ನಿಜವಾಗಿಯೂ ಅರ್ಥಮಾಡಿಕೊಳ್ಳಬಹುದು ಉದಾಹರಣೆಗೆ ಈ ಫೋನ್ ಕಾಂಕ್ರೀಟ್ ವಸ್ತುವಾಗಿದೆ ಆದ್ದರಿಂದ ಈ ಫೋನ್ ಪರದೆ ಬಣ್ಣವನ್ನು ತೆಗೆದುಕೊಂಡರೆ ನೀವು ಅನುಭವಿಸುವ ತೂಕಕ್ಕೆ ಹೋಲುತ್ತದೆ ಎಂದು ನಾನು ಭಾವಿಸುವ ತೂಕವು ಇದನ್ನು ತೆಗೆದುಕೊಳ್ಳುವ ಯಾವುದೇ ಗ್ರಾಹಕರಿಗೆ ವಸ್ತುನಿಷ್ಠ ಸಂವಹನವಾಗಿರುತ್ತದೆ ಆದರೆ ಸೇವೆಯಲ್ಲಿ ಅದು ಅಮೂರ್ತ ಸ್ವಭಾವದ ಕಾರಣ ನಿಮಗೆ ಮೊದಲು ಸೇವೆಯ ಬಗ್ಗೆ ತಿಳಿಯಲು ಯಾವುದೇ ಮಾರ್ಗವಿಲ್ಲ ಅದು ಶೋಧಿಸಲಾಗದ ಸಮಸ್ಯೆಯಾಗಿದೆ ಮತ್ತು ಪ್ರತಿಯೊಂದು ಸೇವೆಯು ಬಹುತೇಕ ಅನನ್ಯವಾಗಿರುವುದರಿಂದ ಯಾವುದೇ ಆಯಾಮ ಭೌತಿಕ ಪತ್ರವ್ಯವಹಾರವಿಲ್ಲ ಮತ್ತು ಆದ್ದರಿಂದ ಇದು ಸ್ವಲ್ಪ ಅಮೂರ್ತವಾಗುತ್ತದೆ ಮತ್ತು ಕೊನೆಯದಾಗಿ ಅನೇಕ ಸೇವೆಗಳು ಸಾಕಷ್ಟು ಸಂಕೀರ್ಣವಾಗಬಹುದು ಆದ್ದರಿಂದ ಅವರು ಮಾನಸಿಕ ದುರ್ಬಲತೆ ಎಂದು ನಾವು ಕರೆಯುವ ಸಮಸ್ಯೆಯನ್ನು ಸೃಷ್ಟಿಸುತ್ತಾರೆ ಆದ್ದರಿಂದ ಸಿಟಿ ಸ್ಕ್ಯಾನ್ ಬಗ್ಗೆ ನಿಮಗೆ ತಿಳಿದಿರುವ ಕೆಲವರಂತೆ ಪೂರ್ಣ ಹೆಸರು ಕಂಪ್ಯೂಟೆಡ್ ಟೊಮೊಗ್ರಫಿ ಈಗ ನಿಮ್ಮ ಹೃದಯ ಮತ್ತು ಹೃದಯದ ಅರೆ ನಿರ್ಬಂಧದ ಬಗ್ಗೆ ತಿಳಿಯಲು ಆಕ್ರಮಣಶೀಲವಲ್ಲದ ಸೇವೆಗಾಗಿ ಅತಿ ಹೆಚ್ಚಿನ ವೇಗ ಮತ್ತು ಅಲ್ಟ್ರಾ ಫಾಸ್ಟ್ ಕಂಪ್ಯೂಟೆಡ್ ಟೊಮೊಗ್ರಫಿಯನ್ನು ಬಳಸಲು ಹೊಸ ಸೇವೆ ಲಭ್ಯವಿದೆ ಪರಿಸ್ಥಿತಿಗಳು ಮತ್ತು ಮುಂತಾದವುಗಳಿಗೆ ಶಸ್ತ್ರಚಿಕಿತ್ಸೆಯ ವೇಳೆ ಭೌತಿಕ ವಸ್ತುಗಳು ನಿಮ್ಮ ಆಂತರಿಕ ಅಂಗವನ್ನು ಮುಟ್ಟಿದ್ದರೆ ಹೆಚ್ಚು ಸಂಕೀರ್ಣವಾದ ಮಾರ್ಗಗಳಿವೆ ಈಗ ಈ ಸೇವೆಗಳ ಸಂಕೀರ್ಣ ಎಷ್ಟೋ ಜನರಿಗೆ ಇದನ್ನು ಪೂರ್ಣ ಆಳವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದಿರಬಹುದು ಆದ್ದರಿಂದ ನಮ್ಮ ಸಂವಹನದಲ್ಲಿ ಮತ್ತು ನಮ್ಮ ಸೇವೆಯಲ್ಲಿ ನಾವು ಇತರ ಪ್ರತಿಕ್ರಿಯೆಗಳನ್ನು ರಚಿಸಬೇಕಾಗಿದೆ ಈ ಆಳವಾದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಸ್ತುತಿ ಮತ್ತು ಮುಂದಿನ ಅಧಿವೇಶನದಲ್ಲಿ ನಾವು ಅದನ್ನು ತೆಗೆದುಕೊಳ್ಳುತ್ತೇವೆ